ಎಂಬೆಡೆಡ್ ಸಾಧನಗಳಿಗೆ ಬ್ಯಾಟರಿ ರಹಿತ ವಿದ್ಯುತ್ ಸರಬರಾಜು ಮತ್ತು ಬ್ಯಾಟರಿ ಜೀವಿತಾವಧಿ ಲೆಕ್ಕಾಚಾರ I ಅಂತಿಮವಾಗಿ ನಿಮ್ಮ ಎಂಬೆಡೆಡ್ ಸಿಸ್ಟಮ್ ಅನ್ನು ಚಾಲನೆ ಮಾಡಲು ನೀವು ಬಯಸುತ್ತೀರಾ ಅಥವಾ ನೀವು ಈಗ ನಿರ್ಮಿಸಬೇಕಾದ ವ್ಯವಸ್ಥೆಯನ್ನು ಬ್ಯಾಟರಿಯೊಂದಿಗೆ ಅಥವಾ ಹಾರ್ವೆಸ್ಟೆಡ್ ಮಾಡಿದ ಶಕ್ತಿಯೊಂದಿಗೆ ನೀವು ನಿರ್ಮಿಸಬೇಕಾದರೆ ಬ್ಯಾಟರಿಯ ಗಾತ್ರ ಹೇಗಿರಬೇಕು ಎಂದು ನೀವು ತಿಳಿದಿರಬೇಕು ಇದು ಬ್ಯಾಟರಿ ಚಾಲಿತ ವ್ಯವಸ್ಥೆಯಾಗಿದೆ ಅಥವಾ ಇದು ಸೂಪರ್ ಕೆಪಾಸಿಟರ್ ಆಗಿದ್ದರೆ ನೀವು ಔಟ್ಪುಟ್ ಕೆಪಾಸಿಟರ್ನ ಗಾತ್ರವನ್ನು ತಿಳಿದಿರಬೇಕು ನೀವು ಅಂತಿಮವಾಗಿ ಶಕ್ತಿಯ ಬಲವನ್ನು ಶೇಖರಿಸಿಡಲು ಬಳಸಬೇಕಾದ ಸೂಪರ್ ಕೆಪಾಸಿಟರ್ ಹೇಗಿರಬೇಕು ಎಂದು ತಿಳಿದಿರಬೇಕು ಮತ್ತು ನಿಮ್ಮ ಸಿಸ್ಟಮ್ನ ಒಟ್ಟು ವಿದ್ಯುತ್ ಬಳಕೆಯನ್ನು ಸರಿಯಾಗಿ ಬಜೆಟ್ ಮಾಡಬೇಕು ಸಿಸ್ಟಮ್ ಮೈಕ್ರೊಕಂಟ್ರೋಲರ್ ತನ್ನ ಸ್ಲೀಪ್ ನಲ್ಲಿ ಎಷ್ಟು ವಿದ್ಯುತ್ ತೆಗೆದುಕೊಳ್ಳುತ್ತಿದೆ ಅದು ಸಕ್ರಿಯವಾಗಿದ್ದಾಗ ಎಷ್ಟು ತೆಗೆದುಕೊಳ್ಳುತ್ತದೆ ಅದು ಎಷ್ಟು ಸಮಯದವರೆಗೆ ಸಕ್ರಿಯ ಸ್ಥಿತಿಯಲ್ಲಿ ಉಳಿಯುತ್ತದೆ ಇತ್ಯಾದಿ ವಿಷಯಗಳು ಗೊತ್ತಿರಬೇಕು ಆದ್ದರಿಂದ ಇದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಇದರಿಂದ ನೀವು ಯಾವುದೇ ಎನರ್ಜಿ ಸ್ಟೋರೇಜ್ ಡಿವೈಸ್ ವನ್ನು ನಿರ್ಧರಿಸುವ ಮೊದಲು ತ್ವರಿತ ಲೆಕ್ಕಾಚಾರವನ್ನು ಮಾಡಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ಸುಲಭವಾದ ಬ್ಯಾಟರಿ ಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಮೊದಲು ನಾವು ಕೆಲವು ಪ್ರೌಢ ಶಾಲಾ ಉದಾಹರಣೆಗಳನ್ನು ನೋಡೋಣ ಅದು ಬಹುಶಃ ನಿಮ್ಮಲ್ಲಿ ಹೆಚ್ಚಿನವರಿಗೆ ಕೆಲವೊಮ್ಮೆ ನಾನು ತಿಳಿದಿರದ ವಿಷಯಗಳಿವೆ ಎಂದು ಭಾವಿಸುತ್ತೇನೆ ಉಲ್ಲೇಖ ಸಮಯ 0144 250 ಮಿಲಿ ಆಂಪಿಯರ್ ಗಂಟೆ ಬ್ಯಾಟರಿಯ ವಿಷಯವನ್ನು ತೆಗೆದುಕೊಳ್ಳಿ ನಿಮ್ಮಲ್ಲಿ 250 ಮಿಲಿ ಆಂಪಿಯರ್ ಗಂಟೆ ಬ್ಯಾಟರಿ ಇದೆ ಎಂದರೆ ಇದರ ಅರ್ಥವೇನು ಇದರರ್ಥ ನೀವು 250 ಮಿಲಿಯಂಪಿಯರ್ ವಿದ್ಯುತ್ ಸೆಳೆಯುತ್ತಿದ್ದರೆ ಅದು 1 ಗಂಟೆ ಕಾಲ ಉಳಿಯಬೇಕು ಎಂದು ನೀವು ಯೋಚಿಸುವಿರಿ ನೀವು 250 ಮಿಲಿಯಾಂಪ್ಗಳನ್ನು ಸೆಳೆಯುತ್ತಿದ್ದರೆ ಅದು ಒಂದು ಗಂಟೆ ಕಾಲ ಉಳಿಯಬೇಕು ಎಂಬ ಉತ್ತರ ತಪ್ಪಾಗಿದೆ ಅದು ಖಂಡಿತವಾಗಿಯೂ ಒಂದು ಗಂಟೆಗಿಂತ ಕಡಿಮೆ ಕೆಲಸ ಮಾಡುತ್ತದೆ ಆದ್ದರಿಂದ ಬ್ಯಾಟರಿಯ ಮೇಲೆ ಬರೆದ ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ ಮೊದಲನೆಯದಾಗಿ ಇದು ಬ್ಯಾಟರಿಯ ನಿಜವಾದ ಸಾಮರ್ಥ್ಯವಲ್ಲ ಇದನ್ನೇ ನೀವು ನಾಮಮಾತ್ರ ಸಾಮರ್ಥ್ಯ ಎಂದು ಕರೆಯುತ್ತೀರಿ ಆದ್ದರಿಂದ ತಯಾರಕರು ಬ್ಯಾಟರಿಯ ನಾಮಮಾತ್ರ ಸಾಮರ್ಥ್ಯವನ್ನು ನೀಡುತ್ತಾರೆ ನಿಜವಾದ ಸಾಮರ್ಥ್ಯವನ್ನು ನಾಮಮಾತ್ರದ ಸಾಮರ್ಥ್ಯದಿಂದ ಲೆಕ್ಕಹಾಕಬೇಕು ಮತ್ತು ಇದರಿಂದ ಬ್ಯಾಟರಿಯ ದಕ್ಷತೆಯು ತಿಳಿಯುತ್ತದೆ ಆದ್ದರಿಂದ ನೀವು ಬ್ಯಾಟರಿಯನ್ನು ನೋಡಿದರೆ ಮತ್ತು 200 ಮಿಲಿಯಂಪೇರ್ ಗಂಟೆ ಬ್ಯಾಟರಿ ಇದೆ ಎಂದರೆ ಮೊದಲನೆಯದು ಅದು ನಿಜವಾದ ಸಾಮರ್ಥ್ಯ ಎಂದು ನೋಡಬೇಡಿ ಅದು ತಯಾರಕರು ಉಲ್ಲೇಖಿಸಿದ ನಾಮಮಾತ್ರ ಸಾಮರ್ಥ್ಯ ಎರಡನೆಯ ವಿಷಯವೆಂದರೆ ಇದು 250 ಮಿಲಿಯಂಪೇರ್ ಗಂಟೆ ಬ್ಯಾಟರಿಯಾಗಿದ್ದರೆ ನೀವು ಅದನ್ನು ಒಂದು ಗಂಟೆಯವರೆಗೆ ಪಡೆಯುತ್ತೀರಿ ಎಂದು ಎಂದಿಗೂ ಭಾವಿಸಬೇಡಿ ಈ ಎರಡೂ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಈ ಎರಡು ಅಂಶಗಳು ಯಾವುವು ಪಾಯಿಂಟ್ ನಂಬರ್ ಒನ್ ಇಲ್ಲಿದೆ ಮತ್ತು ಪಾಯಿಂಟ್ ನಂಬರ್ ಟೂ ಇಲ್ಲಿದೆ ಇವೆರಡೂ ಪ್ರತ್ಯೇಕ ವಿಷಯಗಳು ಆದರೆ ನಿಮ್ಮ ಅಪ್ಲಿಕೇಶನ್ಗೆ ನೀವು ಬಳಸಲು ಬಯಸುವ ಬ್ಯಾಟರಿಯ ಗಾತ್ರ ಎಷ್ಟು ಎಂದು ನೀವು ನಿಜವಾಗಿಯೂ ಕಂಡುಹಿಡಿಯುವ ಮೊದಲು ಇವುಗಳು ನಿಮಗೆ ತುಂಬಾ ಉಪಯುಕ್ತವಾಗಿವೆ ಈ ಸಂಖ್ಯೆಯು ತಯಾರಕರಿಂದ ವಿನೋದಕ್ಕಾಗಿ ನೀಡಲಾದ ಸಂಖ್ಯೆಯಲ್ಲ ಇದರರ್ಥ ನೀವು 250 ಮಿಲಿಯಂಪಿಯರ್ ಗಂಟೆ ಬ್ಯಾಟರಿ ಹೊಂದಿದ್ದರೆ ನೀವು 2 ಮಿಲಿ ಆಂಪಿಯರ್ ನಿರಂತರ ಪ್ರವಾಹವನ್ನು ಸೆಳೆಯುತ್ತಿದ್ದರೆ ಅಥವಾ ಸರಾಸರಿ ಕರೆಂಟ್ ಎಂದು ಹೇಳಿದರೆ ಬ್ಯಾಟರಿ 125 ಗಂಟೆಗಳ ಕಾಲ ಇರುತ್ತದೆ ಇದು ನಿಜ ಇದು ಒಂದು ರೀತಿಯಲ್ಲಿ ಸರಿ ಸರಾಸರಿ ಪ್ರವಾಹ ಎಂದು ನಾನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಹೇಳುತ್ತಿದ್ದೇನೆ ಖಂಡಿತವಾಗಿಯೂ ನೀವು ಎರಡನೇ ಪಾಯಿಂಟನ್ನು ನೋಡಿದರೆ ನೀವು ಕೇವಲ ನಾಮಮಾತ್ರದ ಸಾಮರ್ಥ್ಯವನ್ನು ಗಮನಿಸುತ್ತಿದ್ದೀರಿ ಎಂದು ಅರ್ಥ ನೀವು ನೋಡಿದರೆ ನಿಜವಾದ ಸಾಮರ್ಥ್ಯದ ಆಧಾರದ ಮೇಲೆ ಈ ಲೆಕ್ಕಾಚಾರವನ್ನು ಮಾಡಲು ನಾವು ಇನ್ನೂ ಬ್ಯಾಟರಿ ದಕ್ಷತೆಯನ್ನು ಸೇರಿಸಿಲ್ಲ ಆದ್ದರಿಂದ ನೀವು ಕೇವಲ ಬ್ಯಾಟರಿಯನ್ನು ಖರೀದಿಸುವುದರಿಂದ ದೂರವಿದ್ದೀರಿ ಮತ್ತು ಆ ಬ್ಯಾಟರಿಯನ್ನು ನಿಮ್ಮ ಲೋಡ್ ಸಿಸ್ಟಮ್ ಗೆ ಹಾಗೆಯೇ ಹಾಕುವುದನ್ನು ಎಂದಿಗೂ ಮಾಡಬಾರದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮೊದಲ ಅಂಶ ಇದು ಮತ್ತೊಂದು ಪ್ರಮುಖ ಅಂಶವೆಂದರೆ ಐಒಟಿ ಸಾಧನಗಳು ವೈರ್ಲೆಸ್ ಇಂಟರ್ಫೇಸ್ಗಳನ್ನು ಬಳಸುತ್ತವೆ ಈ ಸಾಧನಗಳಿಗೆ ಲಭ್ಯವಿರುವ ವಿವಿಧ ರೀತಿಯ ಇಂಟರ್ಫೇಸ್ಗಳ ಬಗ್ಗೆ ನಾನು ನಿಮಗೆ ಪ್ರಸ್ತಾಪಿಸಿದ್ದೇನೆ ಈ ಸಂವಹನ ಸಾಧನ ತಂತ್ರಜ್ಞಾನಗಳನ್ನುನೀವು ಹೊಂದಿದ್ದೀರಿ ಉದಾಹರಣೆಗೆ ಜಿಗ್ಬೀ ಇದೆ ಇದನ್ನು 802 ಡಾಟ್ 15 4 MAC ಮತ್ತು 5 MAC ಎಂದೂ ಕರೆಯಲಾಗುತ್ತದೆ ವಾಸ್ತವವಾಗಿ ಇದು ಮ್ಯಾಕ್ ಪದರವನ್ನು ಬಳಸುತ್ತದೆ ಮತ್ತು ಭೌತಿಕ ಪದರವು ಐಇಇಇ ವ್ಯಾಖ್ಯಾನಿಸಿದ ಮಾನದಂಡವನ್ನು ಬಳಸುತ್ತದೆ ಇದನ್ನು 15 4 ಎಂದೂ ಕರೆಯಲಾಗುತ್ತದೆ ನಂತರ ನೀವು Wi Fi ನಂತಹ ಇತರ ತಂತ್ರಜ್ಞಾನವನ್ನು ಹೊಂದಿದ್ದೀರಿ ಆಗ ನೀವು BLE ಅನ್ನು ಹೊಂದಬಹುದು ಮತ್ತು ಕಡಿಮೆ ಶಕ್ತಿಯ ಬ್ಲೂಟೂತ್ ಹೊಂದಬಹುದು ಹೀಗೆ ನೀವು ಹಲವಾರು ವಿಭಿನ್ನ ಪ್ರಕಾರಗಳ ತಂತ್ರಜ್ಞಾನವನ್ನು ಹೊಂದಬಹುದು ಇವೆಲ್ಲವೂ ಹೆಚ್ಚಾಗಿ ಪ್ರವೇಶ ಪಾಯಿಂಟ್ ದೃಷ್ಟಿಕೋನದಿಂದ ಬಂದವು ಆದರೆ ನೀವು ಕಡಿಮೆ ಶಕ್ತಿಯ ವೈಡ್ ಏರಿಯಾ ನೆಟ್ಟವರ್ಕ್ ಅನ್ನು ನೋಡುತ್ತಿದ್ದರೆ ನಾವು ಲೋರಾ ಲೋರಾ ವಾನ್ ಪ್ರೋಟೋಕಾಲ್ ಎಲ್ ಪಿ ವಾನ್ ಅನ್ನು ಹೊಂದಿರುವ ಕಡಿಮೆ ಶಕ್ತಿಯ ವೈಡ್ ಏರಿಯಾ ನೆಟ್ಟವರ್ಕ್ ಬಗ್ಗೆ ಮಾತನಾಡಿದ್ದೇವೆ ಅವುಗಳು ಕಡಿಮೆ ಶಕ್ತಿಯ ವೈಡ್ ಏರಿಯಾ ನೆಟ್ವರ್ಕ್ ಪ್ರೋಟೋಕಾಲ್ ಗಳನ್ನುಎಂದು ಕರೆಯಲ್ಪಡುತ್ತವೆ ನೀವು ಸಿಗ್ಫಾಕ್ಸ್ ಹೊಂದಿದ್ದೀರಿ ನಂತರ ನೀವು ಎನ್ಬಿ ಐಒಟಿ ಹೊಂದಿದ್ದೀರಿ ನೀವು ಎಲ್ಟಿಇ ಎಂ ಪಿ ಅನ್ನು ಸಹ ಉಲ್ಲೇಖಿಸಿದ್ದೀರಿ ಆದರೆ ಪ್ರವೇಶ ಸಾಧನಗಳನ್ನು ಮೀರಿ LP ವಾನ್ಗೆ ಇವೆಲ್ಲವೂ ಸಾಧ್ಯತೆಗಳಿವೆ ಎಂದು ನಾನು ಪುನಃ ಹೇಳುತ್ತೇನೆ ಆದರೆ ಇವುಗಳು ಹೆಚ್ಚು ಗೇಟ್ವೇ ಗಳಿಗಾಗಿ ಇರುವ ಪ್ರೋಟೋಕಾಲ್ ಗಳು ನಾನು ಯಾಕೆ ಹೀಗೆ ಹೇಳುತ್ತಿದ್ದೇನೆ ಏಕೆಂದರೆ ನೀವು ಈ ಗೇಟ್ವೇ ಸಾಧನಗಳನ್ನು ಹೇಗೆ ಡ್ರೈವ್ ಮಾಡಲು ಬಯಸುತ್ತೀರಿ ಮತ್ತು ಸಂವೇದಕಗಳನ್ನು ಹೊಂದಿರುವ ಈ ಸಣ್ಣ ಪುಟ್ಟ ಸಾಧನಗಳನ್ನು ಡ್ರೈವ್ ಮಾಡಲು ನೀವು ಹೇಗೆ ಪ್ರಸ್ತಾಪಿಸುತ್ತೀರಿ ಎನ್ನುವುದು ಪ್ರಮುಖವಾಗಿರುತ್ತದೆ ಆದ್ದರಿಂದ ಇದು ಹೆಚ್ಚಾಗಿ ಗೇಟ್ವೇ ಸಾಧನಗಳ ಮೇಲೆ ಪರಿಣಾಮ ಬೀರುತ್ತದೆ ನೀವು ಸಣ್ಣ ನಾಣ್ಯ ಸೆಲ್ ಬ್ಯಾಟರಿಗಳೊಂದಿಗೆ ಚಾಲನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ ನಿಮಗೆ ದೊಡ್ಡ ಬ್ಯಾಟರಿಗಳು ಬೇಕಾಗಬೇಕು ಅಥವಾ ನೀವು ಅದನ್ನು ಗ್ರಿಡ್ ಸರಬರಾಜಿಗೆ ಸಂಪರ್ಕಿಸಬೇಕು ಆದ್ದರಿಂದ ಈ ಎಲ್ಲಾ ಶಕ್ತಿಯ ಮಾಪನ ಮತ್ತು ನೀವು ಮಾಡಬೇಕಾಗಿರುವ ಈ ಎಲ್ಲಾ ಚರ್ಚೆಗಳು ಸಾಮಾನ್ಯವಾಗಿದ್ದರೂ ಸಹ ತುಂಬಾ ಮುಖ್ಯವಾಗಿವೆ ಮಾನಿಟರಿಂಗ್ ಆಕ್ಚುವೇಶನ್ ಅನ್ನು ಸಂವೇದಿಸಲು ಐಒಟಿ ಸಾಧನದಲ್ಲಿ ನೀವು ವಿನ್ಯಾಸಗೊಳಿಸುವ ಯಾವುದೇ ವ್ಯವಸ್ಥೆಯನ್ನು ನಾನು ಪ್ರಾರಂಭದಲ್ಲಿಯೇ ಪ್ರಸ್ತಾಪಿಸಿದ್ದೇನೆ ಕನಿಷ್ಠ 10 ವರ್ಷಗಳ ವರೆಗೆ ಬಾಳಿಕೆ ಬರುವ ವ್ಯವಸ್ಥೆಗಳನ್ನು ಐಒಟಿ ಅಪ್ಲಿಕೇಶನ್ ನಲ್ಲಿ ಪ್ರಯತ್ನಿಸುವುದು ಯೋಗ್ಯ ಆದಾಗ್ಯೂ ಗೇಟ್ವೇ ನಿಸ್ಸಂಶಯವಾಗಿ ನೀವು ತುಂಬಾ ಜಾಗರೂಕರಾಗಿರಬೇಕಾಗಬಹುದು ಇದು ದೀರ್ಘಕಾಲ ಬಾಳಿಕೆ ಬರಬೇಕು ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ಇದು ತುಂಬಾ ಶಕ್ತಿಯನ್ನು ಉಪಯೋಗಿಸಬಾರದು ಇಲ್ಲಿ ಕೆಲವು ಉತ್ತಮ ಸಂಗತಿಗಳೆಂದರೆ ನೀವು ಸಂವೇದನೆಗಾಗಿ ಬಳಸುತ್ತಿರುವ ಯಾವುದೇ ಐಒಟಿ ಸಾಧನದಲ್ಲಿ ಸ್ಲೀಪ್ ಕರೆಂಟ್ ಕೆಲವು ಮೈಕ್ರೊಅಂಪಿಯರ್ ಗಳಷ್ಟು ಇದೆ ಎಂದು ಹೇಳೋಣ ನಾನು 1 ರಿಂದ 4 ಮೈಕ್ರೊಅಂಪಿಯರ್ಸ್ ಸ್ಲೀಪ್ ಕರೆಂಟ್ ಗಳ ಬಗ್ಗೆ ಹೇಳುತ್ತಿದ್ದೇನೆ ಈ ಬೆಲೆಗಳು LP ವಾನ್ ವ್ಯವಸ್ಥೆಗಳಿಗೆ ವಿಶೇಷವಾಗಿ ನಿಜವೆಂದು ತೋರುತ್ತದೆ ವಿಶೇಷವಾಗಿ ಎನ್ಬಿ ಐಒಟಿ ಮತ್ತು ಎಲ್ ಟಿಇ ಎಂ ವಾಸ್ತವವಾಗಿ ನೀವು ಪ್ರಸಾರ ಮಾಡದಿದ್ದರೆ ಭಾಗಶಃ ನಾವು ಒಂದರಿಂದ ನಾಲ್ಕು ಮೈಕ್ರೊಅಂಪಿಯರ್ಗಳ ಕ್ರಮದ ಕರೆಂಟ್ ಗಳನ್ನು ಉಪಯೋಗಿಸುವುದು ತುಂಬಾ ಒಳ್ಳೆಯ ಸಂಗತಿ ಮತ್ತು ಅದು ಸಾಧ್ಯವಾದಾಗ ನಾನು ಬ್ಯಾಟರಿಗಳೊಂದಿಗೆ ಗೇಟ್ವೇಗಳನ್ನು ಏಕೆ ಡ್ರೈವ್ ಮಾಡಬಾರದು ಎಂದು ಕೇಳುವುದು ಸಹಜ ಗೇಟ್ವೇ ವ್ಯವಸ್ಥೆಗಳು ಬಹು ವೈರ್ಲೆಸ್ ಇಂಟರ್ಫೇಸ್ಗಳನ್ನು ಹೊಂದಿದ್ದು ಕ್ಷೇತ್ರದಲ್ಲಿ ಇರಿಸಲಾಗಿರುವ ಹಲವಾರು ಸಂವೇದಕಗಳಿಂದ ಡೇಟಾವನ್ನು ಪಡೆಯುತ್ತಿರುತ್ತವೆ ಅಥವಾ ಹಲವಾರು ಸಂವೇದಕಗಳಿಂದ ಸಿಗುವ ಡೇಟಾವನ್ನು ಒಟ್ಟುಗೂಡಿಸುತ್ತಿರುತ್ತವೆ ನಂತರ ವೈರ್ಲೆಸ್ ಹೊರಹೋಗುವ ಲಿಂಕ್ ಅನ್ನು ಬಳಸಿ ವೈಡ್ ಏರಿಯಾ ನೆಟ್ವರ್ಕ್ ಜೊತೆ ಸಂಪರ್ಕ ಸಾಧಿಸುತ್ತದೆ ಇವುಗಳನ್ನು ನಾವು ಬಳಸದೆ ಇದ್ದಲ್ಲಿ ಒಂದರಿಂದ ನಾಲ್ಕು ಮೈಕ್ರೊಅಂಪಿಯರ್ ಕರೆಂಟ್ ಅನ್ನು ಉಪಯೋಗಿಸುತ್ತಿರುತ್ತೇವೆ ಗೇಟ್ವೇ ಸಾಧನಗಳು ಬಹಳ ದೊಡ್ಡ ಬ್ಯಾಟರಿಗಳನ್ನು ಉಪಯೋಗಿಸಬೇಕು ಅಥವಾ ಗ್ರಿಡ್ ಪವರ್ ಗೆ ಕನೆಕ್ಟ್ ಆಗಿರಬೇಕು ಎಂಬುದು ಸ್ಪಷ್ಟ ಆದ್ದರಿಂದ ಅದು ನಿಜವಾದ ಟೇಕ್ಅವೇ ಆಗಿದೆ ಇದು ಒಂದು ಭಾಗವಾದರೆ ಈಗ ನಾವು ಮುಂದೆ ಏನು ಮಾಡುತ್ತೇವೆ ನೋಡೋಣ ನಾನು ಒಂದು ಚಿತ್ರವನ್ನು ಚಿತ್ರಿಸುತ್ತೇನೆ ನಂತರ ನಾನು ವಿವರಿಸುತ್ತೇನೆ ಮತ್ತು ನಾನು ಪ್ರಯೋಗಾಲಯದಲ್ಲಿ ಮಾಡಿದ ಒಂದು ಅಳತೆಯನ್ನು ಸಹ ನಿಮಗೆ ತೋರಿಸುತ್ತೇನೆ ಮೊದಲು ನಾವು ಚಿತ್ರವನ್ನು ಅರ್ಥಮಾಡಿಕೊಳ್ಳೋಣ ನಾನು x ಅಕ್ಷವನ್ನು y ಅಕ್ಷವನ್ನು ಚಿತ್ರಿಸುತ್ತೇನೆ X ಅಕ್ಷವು ಸಮಯವನ್ನು ಹಾಗೂ y ಅಕ್ಷವು ಸಾಧನದ ಇನ್ಸ್ಟಂಟೆನಿಯಸ್ ಕರೆಂಟ್ ಬಳಕೆಯನ್ನು ನಿರೂಪಿಸುತ್ತವೆ ನಾನು ಈ ರೀತಿಯ ಐಡಿಯಲ್ ರೇಖೆಗಳನ್ನು ಚಿತ್ರಿಸುತ್ತೇನೆ ನಿಸ್ಸಂಶಯವಾಗಿ ನಾನು ಸ್ಲಯ್ಡ್ ನಲ್ಲಿ ತೋರಿಸಿದಂತೆ ಈ ರೀತಿಯನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸಬೇಕಾಗಿದೆ ಮತ್ತು ಸಮಯವನ್ನು ತೋರಿಸಬೇಕಾಗಿದೆ ಈಗ ಇದನ್ನು 1 ರಿಂದ 4 ಮೈಕ್ರೊಅಂಪಿಯರ್ಗಳು ಎಂದು ಹೇಳೋಣ ಏಕೆಂದರೆ ಅದು ನೀವು ನಿಜವಾಗಿಯೂ ವಿನ್ಯಾಸಗೊಳಿಸುತ್ತಿರುವ ಯಂತ್ರಾಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಖಂಡಿತವಾಗಿಯೂ ಇದನ್ನು ನಾವು ದೊಡ್ಡದಾಗಿ ಚಿತ್ರಿಸಬೇಕಾಗುತ್ತದೆ ಮತ್ತು ಇಲ್ಲಿರುವ ಮೌಲ್ಯವನ್ನು ಉದಾಹರಣೆಗಾಗಿ 18 ರಿಂದ 20 ಮಿಲಿ ಆಂಪಿಯರ್ ಎಂದು ಹೇಳೋಣ ನೀವು ಅದನ್ನು ಒಂದನ್ನಾಗಿ ಬರೆಯಲು ಬಯಸಿದರೆ ನೀವು ಮಾಡಬಹುದು ಅಥವಾ ಅದನ್ನು ನಾಲ್ಕನ್ನಾಗಿ ಬರೆಯಲು ಬಯಸಿದರೆ ನೀವು ಮಾಡಲು ಮುಕ್ತರಾಗಿದ್ದೀರಿ ಆದ್ದರಿಂದ ಅದೇ ರೀತಿ ಇಲ್ಲಿ ನಾನು ಈ ಶ್ರೇಣಿಯನ್ನುನಿಮ್ಮ ಯಂತ್ರಾಂಶವು ಈ ವ್ಯಾಪ್ತಿಯಲ್ಲಿ ಇರಬಹುದು ಎಂದು ಭಾವಿಸಿ ಬರೆದಿದ್ದೇನೆ ಈಗ ಇಲ್ಲಿ ತೋರಿಸಿದಂತೆ ನೀವು ಸಮಯದ ಅಕ್ಷವನ್ನು ನೋಡಬಹುದು ಆದ್ದರಿಂದ ಇದು ಕೆಲವು ಹತ್ತಾರು ಮಿಲಿಸೆಕೆಂಡುಗಳಷ್ಟು ಇರುವುದನ್ನು ದಯವಿಟ್ಟು ಗಮನಿಸಿ ಇದು ಮಿಲಿಸೆಕೆಂಡುಗಳಾಗಿದ್ದರೆ ಸೆಕೆಂಡುಗಳ ಲೆಕ್ಕವನ್ನು ಹೇಳುವುದು ಸುಲಭ ಬ್ಯಾಟರಿ ದೃಷ್ಟಿಕೋನದಿಂದ ಈ ಚಿತ್ರದ ಬಗ್ಗೆ ಉತ್ತಮವಾದ ಸಂಗತಿಯೆಂದರೆ ಬ್ಯಾಟರಿಯು ಸಾಮರ್ಥ್ಯವನ್ನು ಮರುಪಡೆಯಲುಚೇತರಿಸಿಕೊಳ್ಳಲು ಅವಕಾಶವನ್ನು ಹೊಂದಿರುವ ಸಮಯವನ್ನು ತೋರಿಸುತ್ತದೆ ಈ ಅವಧಿಯಲ್ಲಿ ಬ್ಯಾಟರಿಯು ಕಳೆದುಕೊಂಡ ಸಾಮರ್ಥ್ಯವನ್ನು ಚೇತರಿಸಿಕೊಳ್ಳಲು ಒಂದು ಅವಕಾಶವನ್ನು ಹೊಂದಿದೆ ಅವುಗಳನ್ನು "ಕಳೆದುಹೋದ ಅವಧಿ"ಗಳೆಂದು ನಾನು ಕರೆಯುತ್ತೇನೆ ಸ್ಲೈಡಿನಲ್ಲಿ ತೋರಿಸಿದ ಹಾಗೆ ಬ್ಯಾಟರಿಯು ಕೊನೆಯ ಅವಧಿಯವರೆಗೆ ಸಾಮರ್ಥ್ಯವನ್ನು ಚೇತರಿಸಿಕೊಳ್ಳಲು ಅವಕಾಶವನ್ನು ಹೊಂದಿದೆ ನೋಡಿ ಅದು ಒಂದು ಒಳ್ಳೆಯ ವಿಷಯ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಎರಡು ಪದಗಳ ಬಗ್ಗೆ ನಾನು ನಿಮಗೆ ಪ್ರಸ್ತಾಪಿಸಿದ್ದೇನೆ ಎಂದು ನೆನಪಿಡಿ ಉತ್ಪಾದಕರಿಂದ ಸ್ಟ್ಯಾಂಪ್ ಮಾಡಿದ ನಾಮಿನಲ್ ಸಾಮರ್ಥ್ಯ ಮತ್ತು ಬ್ಯಾಟರಿಯ ದಕ್ಷತೆಯ ದೃಷ್ಟಿಯಿಂದಾಗಿ ನೀವು ಪರಿಗಣಿಸಬೇಕಾದ ನಿಜವಾದ ಸಾಮರ್ಥ್ಯ ಬ್ಯಾಟರಿ ದಕ್ಷತೆಯು ಒಂದು ಮುಖ್ಯ ದತ್ತಾಂಶವಾಗಿದೆ ಆದ್ದರಿಂದ ನೀವು ಅದನ್ನು ಪರಿಗಣಿಸಬೇಕು ಮತ್ತು ಬ್ಯಾಟರಿ ತಯಾರಕರು ನಿಜವಾದ ಬ್ಯಾಟರಿ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತಾರೆ ಆದ್ದರಿಂದ ಸ್ಲೈಡಿನಲ್ಲಿ ಮೂಲತಃ ಬ್ಯಾಟರಿಗಳ ನೈಜ ಸಾಮರ್ಥ್ಯವು ಮತ್ತು ಅದರ ಸಾಮಾನ್ಯ ಸಾಮರ್ಥ್ಯದ ಅನುಪಾತ ತೋರಿಸಿದೆ ಇದು ಬ್ಯಾಟರಿ ದಕ್ಷತೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇದು ಬ್ಯಾಟರಿ ದಕ್ಷತೆಯ ವ್ಯಾಖ್ಯಾನವಾಗಿದೆ ಆದ್ದರಿಂದ ನಾನು ಅದನ್ನು ಸರಳ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದೇನೆ ಈ ಬ್ಯಾಟರಿಯು ಹೆಚ್ಚಿನ ಪ್ರವಾಹದ ಅವಧಿಗಳನ್ನು ಹೊಂದಲು ನೀವು ಬಯಸುವುದಿಲ್ಲವೇ ಎಂದು ನೋಡಿ ಈ ರೀತಿಯ ಮೊನಚಾದ ಹೆಚ್ಚಿನ ಪ್ರಮಾಣದ ವಿಸರ್ಜನೆ ಪ್ರವಾಹವನ್ನು ಹೊಂದುವ ಅಗತ್ಯವಿಲ್ಲ ಏಕೆಂದರೆ ಬ್ಯಾಟರಿ ಈ ರೀತಿಯಲ್ಲಿ ವಿದ್ಯುತ್ತನ್ನು ಸಪ್ಲೈ ಮಾಡುವಾಗ ಸಾಕಷ್ಟು ವೇಗವಾಗಿ ಡಿಸ್ಚಾರ್ಜ್ ಆಗುತ್ತದೆ ನೀವು ಹೆಚ್ಚಿನ ಡಿಸ್ಚಾರ್ಜ್ ತಪ್ಪಿಸಲು ಮತ್ತು ಇನ್ನೂ ಅಗತ್ಯವಾದ ಪ್ರವಾಹವನ್ನು ಲೋಡ್ಗೆ ತಲುಪಿಸಲು ಬಯಸಿದರೆ ನೀವು ಬ್ಯಾಟರಿಯ ಔಟ್ಪುಟ್ ಭಾಗದಲ್ಲಿ ಕೆಪಾಸಿಟರ್ ಅನ್ನು ಹಾಕುವ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಸ್ಲೀಪ್ ಪಿರಿಯಡ್ ನಲ್ಲಿ ಬ್ಯಾಟರಿ ಚಾರ್ಜ್ ಮಾಡುವಾಗ ನೀವು ಈ ಸಮಯದಲ್ಲಿ ಈ ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡಬಹುದು ಸ್ಲಯ್ಡ್ ನಲ್ಲಿ ತೋರಿಸಿದಂತೆ ಈ ಅವಧಿಯಲ್ಲಿರುವಾಗ ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡಿ ಕ್ಯಾಪ್ನಲ್ಲಿ ಮತ್ತು ಡಿಸ್ಚಾರ್ಜ್ ಮಾಡಲು ಇಲ್ಲಿ ತೋರಿಸಿದ ಅವಧಿ ಉಪಯೋಗಿಸಿ ಈ ಅವಧಿಯು ನೀವು ಕ್ಯಾಪಾಸಿಟರ್ ಅನ್ನು ಚಾರ್ಜ್ ಮಾಡುತ್ತೀರಿ ಮತ್ತು ಅದು ಈಗ ನಿಮಗೆ ಅಗತ್ಯವಿರುವ ಶಕ್ತಿಯನ್ನು ನೀಡುತ್ತದೆ ಅದು ಬ್ಯಾಟರಿಯಿಂದ ನೇರವಾಗಿ ಲೋಡ್ಗೆ ಅಗತ್ಯವಾದ ಶಕ್ತಿಯನ್ನು ತಲುಪಿಸುತ್ತದೆ ಆದ್ದರಿಂದ ಇದು ಬಫರ್ ನಂತೆಯೇ ಇದ್ದು ಬ್ಯಾಟರಿ ಬಾಳಿಕೆ ಸುಧಾರಿಸುತ್ತದೆ ಏಕೆಂದರೆ ನೀವು ಆಳವಾದ ಬದಲು ಹೆಚ್ಚಿನ ವಿಸರ್ಜನೆಗೆ ಇಳಿಯುವುದಿಲ್ಲ ನಾನು ಹೆಚ್ಚಿನ ವಿಸರ್ಜನೆ ಅವಧಿಗಳ ಬಗ್ಗೆ ಹೇಳುತ್ತೇನೆ ಇದು ಬ್ಯಾಟರಿಯ ಸ್ವಯಂ ವಿಸರ್ಜನೆ ಎಂದು ಕರೆಯಲ್ಪಡುವದನ್ನು ಮರೆಯಬೇಡಿ ಈಗ ನೀವು 10 ವರ್ಷಗಳ ಜೀವಿತಾವಧಿಯನ್ನು ಪರಿಗಣಿಸಿದರೆ ಬ್ಯಾಟರಿಯ ಸ್ವಯಂ ವಿಸರ್ಜನೆ ತೀರಾ ಕಡಿಮೆ ಇಲ್ಲದಿದ್ದರೆ ನೀವು ಈ 10 ವರ್ಷಗಳ ಜೀವಿತಾವಧಿಯನ್ನು ಪೂರೈಸಲು ಸಾಧ್ಯವಿಲ್ಲ ಆದ್ದರಿಂದ ಆಂತರಿಕ ಸೋರಿಕೆ ನೀವು ತಪ್ಪಿಸಬೇಕಾದ ವಿಷಯ ಆದರೆ ಸಂಪೂರ್ಣವಾಗಿ ಆಂತರಿಕ ಸೋರಿಕೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಬ್ಯಾಟರಿಯನ್ನು ಖರೀದಿಸುವಾಗಿ ಅದು ಕನಿಷ್ಟ ಆಂತರಿಕ ಸೋರಿಕೆಯನ್ನು ಹೊಂದಿಬೇಕು ಆದ್ದರಿಂದ ನೀವು ಬ್ಯಾಟರಿಯನ್ನು ಖರೀದಿಸುವಾಗ ದಯವಿಟ್ಟು ಎಲ್ಲಾ ಸ್ಪೆಸಿಫಿಕೇಷನ್ಸ್ ಗಳನ್ನು ನೋಡಿ ವಿನ್ಯಾಸ ಎಂದರೆ ಆಯ್ಕೆಗಳು ಎಂಬ ಅರ್ಥವನ್ನು ನಾನು ಪ್ರಾರಂಭದಲ್ಲಿಯೇ ಪ್ರಸ್ತಾಪಿಸಿದ್ದೇನೆ ನಿಮ್ಮ ಮುಂದೆ ಅನೇಕ ಆಯ್ಕೆಗಳು ಇರುತ್ತವೆ ಸರಿಯಾದನ್ನು ಆರಿಸಬೇಕಾಗುತ್ತದೆ ಇವೆಲ್ಲವೂ ನೀವು ಗಮನಿಸಬೇಕಾದ ಅಂಶವಾಗಿದೆ ಆದ್ದರಿಂದ ನೀವು ಯಾವ ಬ್ಯಾಟರಿ ಯನ್ನು ಖರೀದಿಸಬೇಕು ಎಂದು ನೀವು ಸರಿಯಾಗಿ ಪ್ರಯತ್ನಿಸಿರಿ ಆದ್ದರಿಂದ ಮೂಲತಃ ಏನಾಗಬಹುದು ಅಂದರೆ ತಯಾರಕರು ನಿಮಗೆ ತಿಂಗಳಿಗೆ ಸ್ವಯಂ ಡಿಸ್ಚಾರ್ಜ್ ಅನ್ನು ತಿಳಿಸುತ್ತಾರೆ ನೀವು 300 ಮಿಲಿಯಂಪೇರ್ ಅವರ್ ಬ್ಯಾಟರಿ ಇದೆ ಎಂದರೆ ಉಲ್ಲೇಖ ಸಮಯ 2022 ಇದು ಸ್ವಯಂ ಡಿಸ್ಚಾರ್ಜ್ ಅನ್ನು ಹೊಂದಿರುತ್ತದೆ ಸ್ವಯಂ ಡಿಸ್ಚಾರ್ಜ್ ಮೌಲ್ಯ ಸುಮಾರು 0 5 ಪ್ರತಿಶತದಷ್ಟಿದೆ ಇದರರ್ಥ ನೀವು 1 5 ಮಿಲಿಯಂಪೇರ್ ಅವರ್ ಅನ್ನು ನೋಡುತ್ತಿದ್ದೀರಿ ಎಂದರೆ ಬ್ಯಾಟರಿ ಸಾಮರ್ಥ್ಯ ಪ್ರತಿ ತಿಂಗಳು 1 5 ಮಿಲಿಯಂಪೇರ್ ಅವರ್ ನಷ್ಟು ಶಕ್ತಿಯು ಕಡಿಮೆಯಾಗುತ್ತಿದೆ ಬ್ಯಾಟರಿ ಶೆಲ್ಫ್ ಜೀವಿತಾವಧಿಯನ್ನು ಮೂಲತಃ ದೀರ್ಘ ಸಮಯ ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ನೀವು ಬ್ಯಾಟರಿ ಶೆಲ್ಫ್ ಲೈಫ್ ಬಗ್ಗೆ ಮಾತನಾಡಬಹುದು ಇದು ದೀರ್ಘಾವಧಿಯ ಸಮಯವಲ್ಲ ಆದರೆ ಬ್ಯಾಟರಿಯನ್ನು ಅದರ 80 ಶೇಕಡಾ ಸಾಮರ್ಥ್ಯಕ್ಕಿಂತ ಕಡಿಮೆಯಾಗುವ ಮೊದಲು ಬ್ಯಾಟರಿಯನ್ನು ಹೆಚ್ಚು ಸಮಯದವರೆಗೆ ಸಂಗ್ರಹಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬ್ಯಾಟರಿ ಶೆಲ್ಫ್ ಲೈಫ್ ಇದು ಬ್ಯಾಟರಿಯ ಸಾಮರ್ಥ್ಯ ಶೇಕಡಾ 80 ಕ್ಕಿಂತಲೂ ಕಡಿಮೆಯಾಗುವ ಮುಂಚಿನ ಅವಧಿಯಾಗಿದೆ ಆದ್ದರಿಂದ ಈ ಚಿತ್ರವನ್ನು ನೆನಪಿನಲ್ಲಿಡಿ ಮತ್ತು ನಾವು ಕೆಲವು ವಿಷಯಗಳನ್ನು ಇಲ್ಲಿ ಬರೆಯೋಣ ಈ ಸಂದರ್ಭದಲ್ಲಿ ನಾನು ಈ ಕೆಳಗೆ ಟೇಬಲ್ ಅನ್ನು ಬರೆಯುತ್ತೇನೆ ಆದ್ದರಿಂದ ಇದನ್ನು ಮುಂದಿನ ಹಾಳೆಯಲ್ಲಿ ಇಡುತ್ತೇನೆ ಮತ್ತೆ ನಾನು ಈ ಚಿತ್ರವನ್ನು ಸರಿಯಾಗಿ ಬರೆಯುತ್ತೇನೆ ಸ್ಲೈಡಿನಲ್ಲಿ ತೋರಿಸಿದಂತೆ ಇದು 1 ರಿಂದ 4 ಮೈಕ್ರೊಅಂಪಿಯರ್ಸ್ ಇದು 18 ರಿಂದ 20 ಮಿಲಿಯಂಪಿಯರ್ಸ್ ನೂರಾರು ಸೆಕೆಂಡುಗಳನ್ನು ಮತ್ತು ಮಿಲಿಸೆಕೆಂಡುಗಳನ್ನು ನೀವು ಎಚ್ಚರಿಕೆಯಿಂದ ಚಿತ್ರಿಸಬೇಕು ಇಲ್ಲಿ ತುಂಬಾ ಕಿರಿದಾದ ಹೂಪ್ಸ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಬಲಕ್ಕೆ ಚಿತ್ರಿಸಲು ನನಗೆ ಅವಕಾಶ ಮಾಡಿಕೊಡಿ ಈಗ ಇದು ಒಂದು ರೀತಿಯ ಹೊಂದಾಣಿಕೆಯಾಗಿ ಸಮಯದ ಪರಿಮಾಣ ಮಿಲಿಸೆಕೆಂಡುಗಳಲ್ಲಿರುತ್ತದೆ ಮತ್ತು ಇಲ್ಲಿ ತೋರಿಸಿದಂತೆ ಇದು ಸೆಕೆಂಡುಗಳಲ್ಲಿ ನೂರಾರು ಸೆಕೆಂಡುಗಳಲ್ಲಿ ಇರುತ್ತದೆ ತಕ್ಷಣದ ಪ್ರವಾಹವನ್ನು ಸಹ ತೋರಿಸಿದೆ ಆದ್ದರಿಂದ ನಾವು ಮೊದಲ ಹೆಜ್ಜೆ ಯಾವುದು ಎಂದು ನೋಡೋಣ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನೀವು ಇಲ್ಲಿ ತೋರಿಸಿದ ರೀತಿ ಮಾತ್ರ ಮಾಡಬೇಕು ಇಲ್ಲಿ 1 ರಿಂದ 4 ಮೈಕ್ರೊ ಆಂಪ್ಸ್ ತೋರಿಸಬಹುದು ಅದು ಇನ್ನೂ ಅಳೆಯಲು ಪರಿಪೂರ್ಣವಾಗಿಲ್ಲ ಈ ಸಂದರ್ಭದಲ್ಲಿ ನೀವು 0 ಕ್ಕೆ ಬಹಳ ಹತ್ತಿರದಲ್ಲಿದ್ದೀರಿ ಎಂಬ ಭಾವನೆ ಬರುತ್ತದೆ ಆರಂಭದಲ್ಲಿ ಸಾಧನವು ಸ್ಲೀಪ್ ಮೋಡ್ ನಲ್ಲಿದೆ ಎಂದು ಹೇಳೋಣ ನಂತರ ಸಾಧನ ಸಕ್ರಿಯ ಮೋಡ್ ಗೆ ರೂಪಾಂತರ ಆಗುತ್ತದೆ ನಂತರ ಸಾಧನವು ಸಕ್ರಿಯ ಮೋಡ್ನಲ್ಲಿದೆ ಅದು ಸಕ್ರಿಯ ಮೋಡ್ಗೆ ಇದ್ದಾಗ ಏನು ಮಾಡುತ್ತದೆ ಇದು ಒಂದು ನಿಯತಾಂಕವನ್ನು ಅರ್ಥೈಸಿಕೊಳ್ಳಬಹುದು ಅದು ನಿಯತಾಂಕವನ್ನು ಹೇಗೆ ಅರ್ಥೈಸುತ್ತದೆ ಅದು ಜಿಪಿಐಒ ನಲ್ಲಿ ಸಂಪರ್ಕ ಸಾಧಿಸಬಹುದು ಎಡಿಸಿ ಇದು ಅನಲಾಗ್ ಸಂವೇದಕ ಅಥವಾ ಡಿಜಿಟಲ್ ಸಂವೇದಕವೇ ಎಂಬುದನ್ನು ಅವಲಂಬಿಸಿ ಸೆನ್ಸರ್ ಸಂಪರ್ಕಗೊಂಡಿದೆ ಇವು ಎರಡು ಸಂವೇದಕಗಳಾಗಿವೆ ಇದು ಸ್ವಾಧೀನಪಡಿಸಿಕೊಳ್ಳುತ್ತಿದೆ ಮತ್ತು ಅದು ಈ ಸಂವಹನವನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ನಾವು ನೋಡೋಣವೇ ನೆಟ್ವರ್ಕ್ನಲ್ಲಿ ಇತರ ನೋಡ್ ಗಳು ಇದೆಯೇ ಎಂದು ಮಾಧ್ಯಮವನ್ನು ಪರಿಶೀಲಿಸಬೇಕು ಆದ್ದರಿಂದ ಪ್ರತಿಯೊಬ್ಬರೂ ಸಂವಹನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಇದು ಸ್ಟಾರ್ ಟೋಪೋಲಜಿ ಇದು ಒಟ್ಟುಗೂಡಿಸುವವ ನೋಡ್ ಅಥವಾ ಗೇಟ್ವೇ ಆಗಿರಬಹುದು ಇವು ಹೆಚ್ಚು ಶಕ್ತಿಶಾಲಿಯಾದ ಐಒಟಿ ಸಾಧನಗಳುಲೋಡ್ಗಳು ಆಗಿವೆ ಆದ್ದರಿಂದ ನೀವು ಇಲ್ಲಿ ನೋಡುವ ಈ ಚಿತ್ರವು ಈ ನೋಡ್ಗೆ ಅನ್ವಯವಾಗಿದ್ದರೆ ಅದು ಸಂವೇದಿಸುತ್ತದೆ ಮತ್ತು ಅದು ಈ ಗೇಟ್ವೇಗೆ ಸಂವಹನ ಮಾಡಬೇಕಾಗುತ್ತದೆ ಆದರೆ ಬೇರೆ ಯಾವುದೇ ನೋಡ್ ನಿಜವಾಗಿ ಸಂವಹನ ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಸಿಸ್ಟಮ್ ಫ್ರೀ ಆಗಿದೆಯೇ ಮಾಧ್ಯಮವು ಫ್ರೀ ಆಗಿದೆಯೇ ಮತ್ತು ನಂತರ ಅದು ಪ್ರಸಾರವಾಗುತ್ತದೆಯೇ ಎಂದು ನೋಡಲು ಚಾನೆಲ್ ಪರೀಕ್ಷಿಸಬೇಕು ಮಾಧ್ಯಮವು ಮುಕ್ತವಾಗಿಲ್ಲದಿದ್ದರೆ ಫ್ರೀ ಇಲ್ಲದಿದ್ದರೆ ಅದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ಲೀಪ್ ಮೋಡ್ ಗೆ ಹಿಂತಿರುಗಬೇಕು ಆದ್ದರಿಂದ ಅದು ಸ್ವಲ್ಪಮಟ್ಟಿಗೆ ಶಕ್ತಿಯನ್ನು ಬಳಸುತ್ತದೆ ನಂತರ ಗ್ರಹಿಸುತ್ತದೆ ಮತ್ತು ನಂತರ ಮಾಧ್ಯಮ ಫ್ರೀ ಇಲ್ಲದಿದ್ದರೆ ಸ್ಲೀಪ್ ಮೋಡ್ ಗೆ ಹೋಗುತ್ತದೆ ಹಾಗೂ ಮತ್ತೆ ಪ್ರಯತ್ನಿಸುತ್ತದೆ ಈ ರೀತಿಯಾಗಿ ಎಷ್ಟು ಸಲ ಮಾಧ್ಯಮವನ್ನು ಪರೀಕ್ಷಿಸಬಹುದು ಎಂದು ನಾವು ಒಂದು ಮಿತಿಯನ್ನು ಹಾಕಬಹುದು ಆದ್ದರಿಂದ ಮೂಲಭೂತವಾಗಿ ಇದು ನೋಡ್ ಎಷ್ಟು ಬಾರಿ ಮಧ್ಯಮ ಮುಕ್ತವಾಗಿದೆ ಎಂದು ಪರಿಶೀಲಿಸುತ್ತದೆ ಮತ್ತು ಅದರ ನಂತರ ಅದು ಪ್ಯಾಕೆಟ್ ಡ್ರಾಪ್ ಅನ್ನು ಸಹ ಬಿಡಬಹುದು ಸಂವೇದನಾಶೀಲ ಮೌಲ್ಯವು ಡೇಟಾ ವನ್ನು ಡ್ರಾಪ್ ಮಾಡಿ ಕೆಲವು n ಪ್ರಯತ್ನಗಳ ನಂತರ ವಿಫಲವಾದರೆ n ಅನ್ನು 1 2 ಅಥವಾ 3 ಕ್ಕೆ ಹೊಂದಿಸಬಹುದು ಆದ್ದರಿಂದ ನೀವು ಎಷ್ಟು ಸಮಯವನ್ನು ಕಳೆಯುತ್ತೀರಿ ಎಂಬುದನ್ನು ನೀವು ಲೆಕ್ಕ ಹಾಕಬಹುದು ಮತ್ತು ಅಲ್ಲಿಂದ ನೀವು ಅಗತ್ಯವಿರುವ ಶಕ್ತಿಯನ್ನು ಲೆಕ್ಕ ಹಾಕಬಹುದು ಮಾಧ್ಯಮ ಫ್ರೀ ಇದ್ದರೆ ತ್ವರಿತ ಸಂವಹನವನ್ನು ಮಾಡಬಹುದು ಆದ್ದರಿಂದ ಸಂವಹನ ನಡೆಸಲು ಸಾಧ್ಯವಾದರೆ ಅದು ಎಷ್ಟು ಸಮಯ ಮಾಡಲಿದೆ ಅದು ಬಹುಶಃ 4 ರಿಂದ 10 ಮಿಲಿಸೆಕೆಂಡು ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳದಿರಬಹುದು ನಂತರ 4 ರಿಂದ 10 ಮಿಲಿಯಾಂಪ್ ಮಿಲಿಸೆಕೆಂಡು ಗಳಿಗಿಂತ ಹೆಚ್ಚು ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು ನಿಜವಾಗಿಯೂ ಈ ಪ್ಯಾರಾಮೀಟರ್ ಅನ್ನು ಸಂವೇದಿಸಲು ವಿಂಗಡಿಸಬಹುದು ಆದ್ದರಿಂದ ಸಾಧನವು ಆನ್ ಆಗಿದೆ ಎಂದು ನೀವು ಹೇಳಬಹುದು ಮೂಲಭೂತವಾಗಿ ನೀವು "ಪುಟ್ ಪ್ಲಸ್" ಎಂದು ಹೇಳಬಾರದು ನಾನು ಸಾಧನಗಳನ್ನು "ಪ್ಲಸ್ ಸೆನ್ಸ್" ಜೊತೆಗೆ ಮಧ್ಯಮ ಪರಿಶೀಲನೆ ಮಾಧ್ಯಮ ಪ್ರವೇಶಕ್ಕಾಗಿ ಮಾಧ್ಯಮ ಪ್ರವೇಶ ಶಕ್ತಿಯನ್ನು ಹೇಳುತ್ತೇನೆ ನಂತರ ಜಿಗ್ಬೀ ಪರಿಭಾಷೆಯಲ್ಲಿ ಇದನ್ನು ಸಿಸಿಎ ಸ್ಪಷ್ಟ ಚಾನೆಲ್ ಮೌಲ್ಯಮಾಪನ ಎಂದು ಕರೆಯಲಾಗುತ್ತದೆ ಇದು ಕೂಡ ಮೀಡಿಯಾ ಆಕ್ಸೆಸ್ ಎಂದು ಕರೆಯಲ್ಪಡುವ ಮಾಧ್ಯಮವು ಫ್ರೀ ಇದೆಯೇ ಎಂದು ಪರಿಶೀಲಿಸಬೇಕು ನಂತರ ಸಾಧನ ಪ್ರಸರಣವನ್ನು ಸರಿಯಾಗಿ ಮಾಡುತ್ತದೆ ಮತ್ತು ನಂತರ ಈ ದಿಕ್ಕಿನಲ್ಲಿ "ack back" ಗಾಗಿ ಕಾಯಬೇಕಾಗುತ್ತದೆ ಇದು ack ಸ್ವೀಕೃತಿ ನಂತರ ಅಂತಿಮವಾಗಿ ಸ್ಲೀಪ್ ಮೋಡ್ ಗೆ ಹಿಂತಿರುಗಬೇಕಾಗಿದೆ ಆದ್ದರಿಂದ ನೀವು ಸ್ಲೀಪ್ ಮೋಡ್ ನಿಂದ ಪ್ರಾರಂಭಿಸಿದ್ದೀರಿ ನಂತರ ಸಕ್ರಿಯ ಮೋಡ್ನಲ್ಲಿ ಅನೇಕ ಘಟನೆಗಳು ಜರುಗಿದವು ಮತ್ತು ನಂತರ ನೀವು ಸ್ಲೀಪ್ ಮೋಡ್ ಗೆ ಹಿಂತಿರುಗಿದ್ದೀರಿ ಮತ್ತೆ ಇಡೀ ವಿಷಯವು ಮತ್ತೆ ಪ್ರಾರಂಭವಾಯಿತು ನಾವು ಕೆಲವು ಸಂಖ್ಯೆಗಳನ್ನು ಇಲ್ಲಿ ಕೆಳಗೆ ಬರೆದು ಸ್ಲೀಪ್ ಮೋಡ್ ನಲ್ಲಿ ಏನಾಗುತ್ತದೆ ಎಂದು ವಿವರಿಸಲು ಪ್ರಯತ್ನಿಸುತ್ತೇನೆ ಸಾಧನವು ಒಂದು ಗಂಟೆ ಸ್ಲೀಪ್ ಮೋಡಿನಲ್ಲಿದೆ ಎಂದು ಹೇಳೋಣ ಅಂದರೆ 3600 ಸೆಕೆಂಡುಗಳು ಮತ್ತು ನಾನು ಹೇಳಿದ ಸರಾಸರಿ ಪ್ರಸ್ತುತ ಬಳಕೆ 1 ಮತ್ತು 4 ರ ನಡುವೆ ಇರುತ್ತದೆ ಆದ್ದರಿಂದ ನಾನು ಈ ಶ್ರೇಣಿಯಲ್ಲಿ ಒಂದು ಕಡಿಮೆ ಬೆಲೆಯನ್ನು ತೆಗೆದುಕೊಳ್ಳುತ್ತೇನೆ ನಾನು ಯಾವಾಗಲೂ ಸರಾಸರಿ ವಿದ್ಯುತ್ ಬಳಕೆಗಳು ಕಡಿಮೆ ಇರಬೇಕೆಂದು ಬಯಸುತ್ತೇನೆ ಮತ್ತು ಅದು ಹೇಗಾದರೂ ಸರಾಸರಿ ವಿದ್ಯುತ್ ಒಂದು ಮೈಕ್ರೊಅಂಪಿಯರ್ ಮತ್ತು ಶಕ್ತಿ ಇದೆ ಆದ್ದರಿಂದ ಬ್ಯಾಟರಿ ಗಳು ಆಂಪಿಯರ್ ಅವರ್ ನಲ್ಲಿ ಇರುವುದರಿಂದ ನಾನು ಎಲ್ಲವನ್ನೂಆಂಪಿಯರ್ ಅವರ್ ರೂಪದಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ನನಗೆ 1X10 3 ಮೌಲ್ಯವು ಇದೆ ತುಂಬಾ ಸುಲಭ ಅಲ್ಲವೇ ಆದ್ದರಿಂದ ಇದು ಒಂದು ಕಾಲಮ್ ಆಗಿದ್ದ ಇದು ಸ್ಲೀಪ್ ಮೋಡಿನಲ್ಲಿರುವ ಚಟುವಟಿಕೆ ನಂತರ ನೀವು ಮೀಡಿಯಾ ಆಕ್ಸೆಸ್ ವನ್ನು ಸಿಸಿಎ ಕ್ಲಿಯರ್ ಚಾನೆಲ್ ಅಸೆಸ್ಮೆಂಟ್ ಎಂದೂ ಕರೆಯಬಹುದು ನಂತರ ನೀವು ಟಿಎಕ್ಸ್ ಪ್ಯಾಕೆಟ್ ಡೇಟಾ ಅನ್ನು ಹಾಕುತ್ತೀರಿ ಮತ್ತು ನಂತರ ನೀವು ಆರ್ ಎಕ್ಸ್ಎಫ್ ack ಸ್ವೀಕೃತಿಯನ್ನು ಸಹ ಹಾಕುತ್ತೀರಿ ಮತ್ತು ನಂತರ ನೀವು ಸ್ಲೀಪ್ ಮೋಡಿನಲ್ಲಿರುವ ಸಾಧನಕ್ಕೆ ಹಿಂತಿರುಗಿ ಆದ್ದರಿಂದ ಈ ಎಲ್ಲಾ ಹೂಪ್ಸ್ ಅನ್ನುನಿಮಗೆ ಭರ್ತಿ ಮಾಡುವುದು ವಶ ಆದ್ದರಿಂದ ನೀವು ನೋಡುವ ಈ ಆಕ್ಟಿವ್ ಸೆನ್ಸ್ ಆಕ್ಸೆಸ್ ಮೀಡಿಯಾ ಆಕ್ಸೆಸ್ ಪ್ರಸಾರವನ್ನು ಮಾಡೋಣ ಮತ್ತು ಕೆಲವು ಸಂಖ್ಯೆಗಳನ್ನು ಇಲ್ಲಿ ಬರೆಯಲು ಪ್ರಾರಂಭಿಸಿದಾಗ ಮೀಡಿಯಾ ಏನನ್ನೂ ಮಾಡದಿದ್ದಾಗ 10 ಮಿಲಿಸೆಕೆಂಡುಗಳವರೆಗೆ ಸಕ್ರಿಯ ಸಮಯವಾಗಿರುತ್ತದೆ ಆದ್ದರಿಂದ ನೀವು ಹೆಚ್ಚು ಬಳಸದಿರಲು ಬಯಸಬಹುದು 39X10 7 ಇದು ಬಹಳ ಕಡಿಮೆ ಸಂಖ್ಯೆಯಾಗಿದೆ ಆದರೆ ನೀವು ಅರ್ಥಮಾಡಿಕೊಂಡರೆ ಈ ರೀತಿಯ ಕಾರ್ಯನಿರ್ವಹಣೆ ಸರಳವಾಗುವುದಿಲ್ಲ ನೀವು ಬಹುಶಃ 1 ಮಿಲಿಸೆಕೆಂಡಿಗೆ ಸೆನ್ಸ್ ಮಾಡುವಿರಿ ಮತ್ತು ನೀವು ಖಚಿತವಾಗಿ ಸ್ವಲ್ಪ ಕರೆಂಟನ್ನು ಬಳಸುತ್ತೀರಿ ಅಂದರೆ 50 ಮೈಕ್ರೊಅಂಪಿಯರ್ ಅಥವಾ 5 ಮಿಲಿಯಂಪೇರ್ ಇಲ್ಲಿ ಮೀಡಿಯಾ ಆಕ್ಸೆಸ್ ಪ್ರವೇಶ ಬಹಳ ಕಡಿಮೆ ಅವಧಿಎದ್ದು ಇರುತ್ತದೆ ಅಂದಾಜಿಗೆ ನಾನು ಕೆಲವು ಸಂಖ್ಯೆಗಳನ್ನು ಅಂದರೆ 18 ರಿಂದ 20 ಕ್ಕೆ ಇರಿಸುತ್ತೇನೆ ಆದ್ದರಿಂದ ನಾನು 20 ಅನ್ನುಸಂಖ್ಯೆಯನ್ನು ಹಾಕುತ್ತೇನೆ ಆದ್ದರಿಂದ ರೇಡಿಯೊ ಸ್ವಿಚ್ ಆನ್ ಆಗುತ್ತದೆ ಮತ್ತು ಇದರಿಂದ ಸಾಕಷ್ಟು ಪ್ರಮಾಣದ ಕರೆಂಟು ಪ್ರವಹಿಸಲು ಪ್ರಾರಂಭಿಸುತ್ತದೆ ನಂತರ ಪ್ರಸರಣವು ತುಂಬಾ ಚಿಕ್ಕದಾಗಿದ್ದರಿಂದ ಅದು ಒಂದು ಮಿಲಿಸೆಕೆಂಡ್ ಕೂಡ ಅಲ್ಲ ಉದಾಹರಣೆಗೆ ನಾವು ಅರ್ಧ ಮಿಲಿಸೆಕೆಂಡ್ ಎಂದು ಹೇಳೋಣ ಆದ್ದರಿಂದ ನಾನು ಸುಮಾರು 500 ಮೈಕ್ರೊ ಸೆಕೆಂಡುಗಳನ್ನು ಪರಿಗಣಿಸಿದರೆ ಕರೆಂಟು 3X10 6 ಮಿಲಿಯಂಪೇರ್ ಅವರ್ ಪ್ರಮಾಣದಷ್ಟು ಪ್ರವಾಹವಾಗಿದೆ ನಂತರ ಅದು ಸ್ವಲ್ಪ ಸಮಯದವರೆಗೆ ಒಂದು ack ಗಾಗಿ ಕಾಯಬೇಕಾಗುತ್ತದೆ ಸಾಧನವು ಇಷ್ಟೇ ಮಟ್ಟದ ಸಮಯಕ್ಕಾಗಿ ಕಾಯ್ದು ಮತ್ತೆ ಸ್ಲೀಪ್ ಮೋಡಿಗೆ ಹೋಗುತ್ತದೆ ಆದ್ದರಿಂದ ಈಗ ನೀವು ಕಂಡುಕೊಂಡಂತೆ ನಿಮಗೆ ಒಟ್ಟು ಶಕ್ತಿಯ ಅವಶ್ಯಕತೆಯಿದೆ ಈ ಆಂಪಿಯರ್ ಅವರ್ ಮಿಲಿಯಂಪೇರ್ ಗಂಟೆಯಂತೆ ಒಂದು ಬಾರಿ ಒಂದಾಗಿದೆ ಇಲ್ಲಿ ಆಸಕ್ತಿದಾಯಕವಾದದ್ದು ಇಲ್ಲಿ ಆಸಕ್ತಿದಾಯಕ ಸಂಗತಿಯೆಂದರೆ ಇಲ್ಲಿ ನೀವು ನೋಡುವ ಈ ಮಿಲಿಯಂಪಿಯರ್ ಅವರ್ ಯನ್ನು ಸ್ಲೀಪ್ ಮೋಡಿನಲ್ಲಿ ಬಳಸಲಾಗುತ್ತದೆ ವಾಸ್ತವವಾಗಿ ಬಹಳ ಗಮನಾರ್ಹವಾದ ಸಂಗತಿಯೆಂದರೆ ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಎಲ್ಲದಕ್ಕೂ ಹೋಲಿಸಿದರೆ ಸ್ಲೀಪ್ ಮೋಡಿನಲ್ಲಿ ಸಾಧನದಲ್ಲಿ ನಡೆಯುವ ಆಪರೇಷನ್ ಗಳು ಅತ್ಯಂತ ಮಹತ್ವದ ಭಾಗವಾಗಿದೆ ಐಒಟಿ ಜಗತ್ತಿನಲ್ಲಿ ಜರುಗುತ್ತಿರುವ ಈ ರೀತಿಯ ಕಾರ್ಯವೈಖರಿಯನ್ನು ಮತ್ತೆ ಮತ್ತೆ ನಾನು ಕಂಡುಕೊಂಡೆ ಇದು ವಾಸ್ತವ ಆದರೆ ಇದು ಕಥೆಯ ಒಂದು ಭಾಗವಾಗಿದೆ ಕಥೆ ಇನ್ನೂ ಪೂರ್ಣಗೊಂಡಿಲ್ಲ ಇದು ಕಥೆಯ ಮೊದಲ ಭಾಗವು ಎರಡನೆಯ ಭಾಗವನ್ನು ಕೆಳಗೆ ನಂತರ ನೋಡೋಣ ಏಕೆಂದರೆ ಇದರ ನಂತರದ ಹಲವು ವಿಷಯಗಳನ್ನು ನಾವು ಮೊದಲು ವ್ಯಾಖ್ಯಾನಿಸುತ್ತೇವೆ ಎರಡನೇ ಭಾಗವೆಂದರೆ ಬ್ಯಾಟರಿ ದಕ್ಷತೆ ಮತ್ತೆ ನಾವು ಹಿಂತಿರುಗಿ ನೋಡಿ ಬ್ಯಾಟರಿಯ ದಕ್ಷತೆಯನ್ನು ಕಂಡುಹಿಡಿಯಬೇಕು ಬ್ಯಾಟರಿ ದಕ್ಷತೆಯ ವ್ಯಾಖ್ಯಾನವನ್ನು ಸಹ ನಾವು ಈಗಾಗಲೇ ಮಾಡಿದ್ದೇವೆ ನೀವು 300 ಮಿಲಿಯಂಪೇರ್ ಅವರ್ ಬ್ಯಾಟರಿ ಯನ್ನು ತೆಗೆದುಕೊಂಡರೆ 60 ಪ್ರತಿಶತ ದಕ್ಷತೆ ಎಂದರೆ ಅದು ನಿಜವಾಗಿ 180 ಮಿಲಿಯಂಪೇರ್ ಅವರ್ ಬ್ಯಾಟರಿ ಎಂದಾಗುತ್ತದೆ ಇದು ನಿಜವಾದ ವಾಸ್ತವವಾಗಿದೆ ಆದ್ದರಿಂದ ಇದು ನಿಜವಾದ ಸಾಮರ್ಥ್ಯವಲ್ಲದೆ ಮತ್ತೇನಲ್ಲ ನಿಮಗೆ ದೊರೆತ ಈ ಬಜೆಟ್ನಂತೆ ಬಳಸಿ 300 ಮಿಲಿಯಂಪೇರ್ ಅವರ್ ಈ ಸಂಖ್ಯೆಯನ್ನು ಚೆನ್ನಾಗಿ ಬಳಸಿ ಇನ್ನೂ ಎರಡನೇ ಹೆಜ್ಜೆ ಇದೆ ಪ್ರಮುಖರಾಗಿ ಮೂರನೇ ಹಂತವನ್ನು ಮರೆಯಬೇಡಿ ಏಕೆಂದರೆ ಈ ಹಂತದಲ್ಲಿ ಆಗುವ ಸ್ವಯಂ ವಿಸರ್ಜನೆ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ ವಿಶೇಷವಾಗಿ ನೀವು ಈ ಕಡಿಮೆ ಡ್ಯೂಟಿ ಸೈಕಲ್ ಬಗ್ಗೆ ಮಾತನಾಡುವಾಗ ಈ ಸ್ವಯಂ ವಿಸರ್ಜನೆ ಬಹಳ ನಿರ್ಣಾಯಕವಾಗುತ್ತದೆ ಎಂಬುದನ್ನು ನೀವು ಗಮನಿಸಬೇಕು ನೀವು ಸ್ವಯಂ ಡಿಸ್ಚಾರ್ಜ್ನೊಂದಿಗೆ 500 ಮಿಲಿಯಂಪೇರ್ ಗಂಟೆ ಬ್ಯಾಟರಿ ಹೊಂದಿದ್ದರೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ನಾನು ಅನೇಕ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನೀವು ತಿಂಗಳಿಗೆ 1 ಪ್ರತಿಶತದಷ್ಟು ಇರುವ ಬ್ಯಾಟರಿಯ ಸ್ವಯಂ ವಿಸರ್ಜನೆಯನ್ನು ಊಹಿಸಿಕೊಳ್ಳಿ ಮತ್ತು ನೀವು ಸ್ಲೈಡಿನಲ್ಲಿ ತೋರಿಸಿರುವ ಟೇಬಲ್ ಅನ್ನು ನೋಡಿ ಇದನ್ನು 500 ಮಿಲಿಯಂಪೇರ್ ಅವರ ಬ್ಯಾಟರಿಯಲ್ಲಿ ಆಗುವ ಪರಿವರ್ತನೆಗಳನ್ನು ಹೇಳುತ್ತಿದ್ದೇನೆ ಒಂದು ತಿಂಗಳ ನಂತರ ಏನಾಗುತ್ತದೆ ಒಂದು ತಿಂಗಳ ನಂತರ ಸಕ್ರಿಯ ಮೋಡ್ ಮತ್ತು ಸ್ಲೀಪ್ ಮೋಡ್ ನಲ್ಲಿ ಸಾಧನ ಬಳಸುವ ಒಟ್ಟು ಸಾಮರ್ಥ್ಯವು ಸಕ್ರಿಯ ಮೋಡ್ ಗೆ ಇರುತ್ತದೆ ಈ ಮೊದಲೇ ಕೆಲವೊಂದು ನಂಬರ್ ಗಳನ್ನು ನಾನು ಉಪಯೋಗಿಸಿದ್ದೇನೆ ಅಂದರೆ ಸಕ್ರಿಯ ಮೋಡ್ 0 009 ಮಿಲಿಯಂಪೇರ್ ಅವರ್ ಆದರೆ ಸ್ಲೀಪ್ ಮೂಡ್ ಗೆ 0 72 ಮಿಲಿಯಂಪೇರ್ ಅವರ್ ಎಂದಿರಲಿ ನೀವು ಈಗ ಗೊಂದಲಕ್ಕೀಡಾಗುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನಾನು ಈ ಕೋಷ್ಟಕಗಳನ್ನು ಈಗಾಗಲೇ ಬಳಸಿದ್ದೇನೆ ಮತ್ತು ನಾನು ಈ ಟೇಬಲ್ ಅನ್ನು ಈ ಸುಂದರವಾದ ಚಿಕ್ಕ ಗ್ರಾಫ್ನಿಂದ ಪಡೆದುಕೊಂಡಿದ್ದೇನೆ ಆದ್ದರಿಂದ ನಾನು ಸ್ಲೈಡಿನಲ್ಲಿ ತೋರಿಸಿದಂತೆ ವಿವಿಧ ಭಾಗಗಳನ್ನು ಕನೆಕ್ಟ್ ಮಾಡುತ್ತಿದ್ದೇನೆ ಮತ್ತು ಇದಕ್ಕೆ ನಾನು 500 ಮಿಲಿಯಂಪೇರ್ ಅವರ್ ಬ್ಯಾಟರಿ ಯನ್ನು ಬಳಸುತ್ತಿದ್ದೇನೆ ಈ ಬ್ಯಾಟರಿಯ ಸೋರಿಕೆಯ ಬಗ್ಗೆ ನಾವು 1 ಶೇಕಡಾ ಎಂದು ಊಹೆಗಳನ್ನು ಮಾಡಿದ್ದೇವೆ ಮತ್ತು ಇದನ್ನೇ ಸ್ವಯಂ ವಿಸರ್ಜನೆಗಾಗಿ ಬಳಸುತ್ತಿದ್ದೇನೆ ನಾನು 300 ಮಿಲಿಯಂಪೇರ್ ಗಂಟೆಯೊಂದಿಗೆ ಬ್ಯಾಟರಿ ದಕ್ಷತೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಾನು 60 ಪ್ರತಿಶತದಷ್ಟು ಹೇಳಿದೆ ಮತ್ತು ನಾನು ಈ ಟೇಬಲ್ ಗಾಗಿ 500 ಮಿಲಿಯಂಪಿಯರ್ ಅವರ್ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ನಾವು ನಿಜವಾಗಿ ಮಾಡುತ್ತಿರುವ ಹಲವಾರು ವಿಷಯಗಳಿಗೆ ಇದು ತಾಳೆಯಾಗುತ್ತದೆ ಉತ್ತಮ ಬ್ಯಾಟರಿ ಕೆಪಾಸಿಟಿ ಯಿಂದ ಆಕ್ಟಿವ್ ಮೋಡ್ ಮತ್ತು ಸ್ಲೀಪ್ ಮೋಡ್ ಗಳನ್ನು ನಿಭಾಯಿಸಿ ಆಗಿದೆ ಆದರೆ ಸ್ವಯಂ ವಿಸರ್ಜನೆಯು ಈಗ ಕಠಿಣ ಭಾಗವಾಗಿದೆ ಈಗ ಇದು 5 ಮಿಲಿಯಂಪೇರ್ ಅವರ್ ಎಂಬ ಸಂಖ್ಯೆಯನ್ನು ನಿಮಗೆ ನೀಡುತ್ತೇನೆ ಆದ್ದರಿಂದ ಬ್ಯಾಟರಿಯ ಜೀವಿತಾವಧಿಯಲ್ಲಿ ಅದರ ಅತಿದೊಡ್ಡ ಪ್ರಭಾವವು ಸ್ಲೀಪ್ ಮೋಡ್ ಕಾರಣದಿಂದಾಗಿ ಅಥವಾ ಸಕ್ರಿಯ ಮೋಡ್ ನಿಂದಾಗಿ ಸ್ಲೀಪ್ ಮೋಡ್ ಪ್ರವಾಹವಲ್ಲ ಎಂದು ನೀವು ನೋಡುತ್ತೀರಿ ಆದರೆ ನಿಜಕ್ಕೂ ಸ್ವಯಂ ವಿಸರ್ಜನೆಯು ರೋಲಿಂಗ್ನ ಮೇಲೆ ಕಂಡುಬರುತ್ತಿದೆ ಮತ್ತು ನಿಜವಾಗಿಯೂ ನಿಮಗೆ ಕಠಿಣವಾದ ಪ್ರಶ್ನೆಯಾಗಿರುತ್ತದೆ ಒಂದು ವಿಷಯವೆಂದರೆ ಬ್ಯಾಟರಿ ಅವಧಿಯನ್ನು ಹೇಗೆ ಸುಧಾರಿಸುವುದು ಎಂದು ನೀವು ಹೇಳಬಹುದು ಆದ್ದರಿಂದ ಈ ಎಲ್ಲಾ ಚಿತ್ರಗಳನ್ನು ನೀವು ನೋಡಿ ಅದನ್ನು ಹೇಗೆ ಸುಧಾರಿಸುತ್ತೀರಿ ಎಂಬುದು ಪ್ರಮುಖ ಅಂಶ ಸುಧಾರಿಸಲು ನೀವು ಸ್ಲೀಪ್ ಅವಧಿಯಲ್ಲಿ ಸ್ಲೈಡಿನಲ್ಲಿ ತೋರಿಸಿರುವ ಈ ಭಾಗವನ್ನು ವಿಸ್ತರಿಸಬೇಕು ಅದು ಬ್ಯಾಟರಿಯ ಅವಧಿಯನ್ನು ಸುಧಾರಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಏಕೆಂದರೆ ಸಕ್ರಿಯ ಕರೆಂಟಿನ ಮಧ್ಯಂತರಗಳಲ್ಲಿ ನಾವು ಬ್ಯಾಟರಿ ಅವಧಿಗೆ ಪ್ರಮುಖ ಕೊಡುಗೆ ನೀಡುವುದಿಲ್ಲ ಆದ್ದರಿಂದ ಒಟ್ಟಾರೆ ಜೀವಿತಾವಧಿಯ ಸುಧಾರಣೆಗಳ ಬಗ್ಗೆ ನಾನು ಯೋಚಿಸಬಹುದಾದ ಒಂದು ವಿಷಯವೆಂದರೆ ಬ್ಯಾಟರಿಯ ಜೀವಿತಾವಧಿಯನ್ನು ಮತ್ತು ಅದನ್ನೆಲ್ಲ ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಎಂಬುದರ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡಿದ ಸಿದ್ಧಾಂತದ ಪ್ರಕಾರ ಎಲ್ಲ ಉತ್ತಮವಾದ ಒಂದು ಉತ್ತಮ ಮಾರ್ಗವಾಗಿದೆ ಲ್ಯಾಬ್ ನಲ್ಲಿ ನಾನು ಹೇಳಿದ್ದನ್ನೆಲ್ಲಾ ನೀವು ಮಾಡಬಹುದು ಎಂಬುದು ನಿಜ ಮತ್ತು ಸರಳವಾದ ಪ್ರಸ್ತುತ ತನಿಖೆ ಮತ್ತು ಆಸಿಲ್ಲೋಸ್ಕೋಪ್ ಮೂಲಕ ನೀವು ಎಲ್ಲವನ್ನೂ ಸೆರೆಹಿಡಿಯಬಹುದು ವಾಸ್ತವವಾಗಿ ಮಾರುಕಟ್ಟೆಯಲ್ಲಿ ಕರೆಂಟ್ ಮಾನಿಟರ್ಗಳ ಅಗ್ಗದ ಆವೃತ್ತಿಗಳು ಲಭ್ಯವಿದೆ ನೀವು ಅವುಗಳನ್ನು ಖರೀದಿಸಬಹುದು ಅಥವಾ ನೀವು ಪ್ರತಿರೋಧಕದಾದ್ಯಂತ ಡ್ರಾಪ್ ಆದರೂ ಕರೆಂಟಿನ ಅಳತೆಯನ್ನು ಮಾಡಬಹುದು ಮೂಲತಃ ನೀವು ಇನ್ನೂ ಪ್ರೊಬ್ ಮತ್ತು ವೋಲ್ಟೇಜ್ ಅಳತೆಯೊಂದಿಗೆ ಆಸಿಲ್ಲೋಸ್ಕೋಪ್ ಅನ್ನು ಬಳಸುತ್ತೀರಿ ಆದರೆ ನೀವು ಒಂದು ಓಮ್ ರೆಸಿಸ್ಟರ್ ಮೂಲತಃ ಅಳತೆ ಮಾಡಿ ನಮಗೆ ಹೇಳೋದು ಕೂಡ ಮತ್ತೊಂದು ಸಾಧ್ಯತೆಯಾಗಿದೆ ಲ್ಯಾಬ್ ನಲ್ಲಿ ನೀವು ನಿಜವಾಗಿಯೂ ಅಳೆಯುವ ಹಲವು ವಿಧಾನಗಗಳನ್ನು ಕಾಣಬಹುದು ಸದ್ಯದಲ್ಲಿ ನಾವು ಒಂದು ಎಂಬೆಡೆಡ್ ನೋಡ್ ಮತ್ತು ಐಒಟಿ ಸಾಧನದಲ್ಲಿ ಕರೆಂಟಿನ ಪ್ರೊಫೈಲ ಅನ್ನು ಅಭ್ಯಾಸ ಮಾಡಿದ್ದೇವೆ ನಾನು ಸ್ಲೀಪ್ ಮತ್ತು ಆಕ್ಟಿವ್ ಸಮಯಗಳನ್ನು ಚಿತ್ರಿಸಿದ್ದೇನೆ ಈ ಚಿತ್ರದಿಂದ ಪ್ರಸ್ತುತ ಪ್ರೊಫೈಲ್ ಎಷ್ಟು ಉತ್ತಮವಾಗಿದೆ ಎಂದು ನೋಡೋಣ ಸ್ಲೀಪ್ ಮತ್ತು ಆಕ್ಟಿವ್ ಸಮಯಗಳ ಅವಧಿಗಳು ಮತ್ತು ವಿವಿಧ ಸ್ಥಳಗಳಿಂದ ನಾನು ಪಡೆದುಕೊಂಡ ಸಂಖ್ಯೆಗಳ ನೆರವಿನಿಂದ ಸ್ವಯಂ ವಿಸರ್ಜನೆಯ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಸಿಗುತ್ತದೆ ಇದು ಬಹಳ ಮುಖ್ಯವಾದ ವಿಷಯ ಲ್ಯಾಬ್ ನಲ್ಲಿ ನನ್ನ ಸಹೋದ್ಯೋಗಿಗಳು ಮಾಡಿದ ಈ ಅಳತೆಗೆ ನಿಮ್ಮ ಗಮನವನ್ನು ಸೆಳೆಯಲು ಅವಕಾಶ ಮಾಡಿಕೊಡಿ ಒಂದು ಟಿಪಿಕಲ್ ನೋಡ್ ನ ಕರೆಂಟ್ ಬಳಕೆಯನ್ನು ಒಂದನೆಯ ಚಿತ್ರ ತೋರಿಸುತ್ತದೆ ಅದು ಐಒಟಿ ಸಾಧನವಾಗಿರಬಹುದು X ಅಕ್ಷವು ಪ್ರತಿ ವಿಭಾಗಕ್ಕೆ 400 ಮೈಕ್ರೊ ಸೆಕೆಂಡುಗಳ ಸಮಯವನ್ನು ತೋರಿಸುತ್ತದೆ ಈ ವ್ಯವಸ್ಥೆಯು ಸಂಪೂರ್ಣ ಚಾರ್ಜ್ಡ್ 45 ಮಿಲಿಯಂಪೇರ್ ಅವರ್ ನಾಣ್ಯ ಗಾತ್ರದ ಲಿಥಿಯಂ ಬ್ಯಾಟರಿಯೊಂದಿಗೆ ಚಾಲಿತವಾಗಿದೆ ಸಿಸ್ಟಮ್ ಗಾಗಿ ಬ್ಯಾಟರಿ ಅವಧಿಯನ್ನು ನೀವು ಈಗ ಲೆಕ್ಕ ಹಾಕಬಹುದು IEEE 15 4 ಟೆಕ್ನಾಲಜಿ ಯನ್ನು ಬಳಸಿಕೊಂಡು ಪ್ರಸರಣಕ್ಕಾಗಿ ನೀವು ಒಂದು ಗಂಟೆಯಲ್ಲಿ ಎಷ್ಟು ಪ್ಯಾಕೆಟ್ ಗಳು ರವಾನೆಯಾಗುತ್ತವೆ ಎಂದು ಕೇಳಬಹುದು ಮತ್ತು ಯಾವ ಪ್ರಕಾರದ ಅಪ್ಲಿಕೇಶನ್ ಸಿಸ್ಟಮ್ ಗಳನ್ನುಇಲ್ಲಿ ಉಪಯೋಗಿಸಬಹುದು ಎಂದು ನೀವು ಕೇಳಬಹುದು ನೀವು ಯಾವುದೇ ಊಹೆಗಳನ್ನು ಹೊಂದಿದ್ದರೆ ನಿಮ್ಮ ಎಲ್ಲಾ ಲೆಕ್ಕಾಚಾರಗಳಲ್ಲಿ ನೀವು ಆ ಊಹೆಗಳನ್ನು ಉಪಯೋಗಿಸಬಹುದು ನಾನು ನಿಮಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಹೋಗುವುದಿಲ್ಲ ಆದರೆ ಇದು ನಮ್ಮ ಲ್ಯಾಬ್ ನಲ್ಲಿ ನಿಜವಾಗಿ ಮಾಡಲ್ಪಟ್ಟಿದೆ ಎಂದು ನಾನು ನಿಮಗೆ ತೋರಿಸುತ್ತಿದ್ದೇನೆ ಮತ್ತು ಇದನ್ನು ವಿವರಿಸಲು ನನಗೆ ಅವಕಾಶ ಮಾಡಿಕೊಡಿ ಸ್ಲೈಡಿನ ಚಿತ್ರಗಳಲ್ಲಿ ತೋರಿಸಿದಂತೆ ಆಕ್ಟಿವ್ ಮತ್ತು ಸ್ಲೀಪ್ ಮೋಡ ಅವಧಿಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಮೊದಲ ಭಾಗದಲ್ಲಿ ಪ್ರಸರಣವಾಗಿದ್ದುಸಾಧನವು ಇನ್ನೊಂದು ಮೋಡ್ಗೆ ಹೋಗುತ್ತಿದೆ ಬಹುಶಃ ಅದು ಕಡಿಮೆ ಕರೆಂಟ್ ಮೋಡ್ ಗೆ ಹೋಗುತ್ತಿದೆ ಅದು ರಿಸೆಪ್ಷನ್ ಮೋಡ್ ಆಗಿರಬಹುದು ಅದು ಸಾಧ್ಯವಾದಷ್ಟು ಸಂವಹನ ಶಕ್ತಿಯಲ್ಲಿ ಪ್ರಸರಣವನ್ನು ಮಾಡಿದರೂ ಅದು 20 ಡಿಬಿಎಂ ಆಗಿರಬಹುದು ತದನಂತರ ನೀವು ಗರಿಷ್ಠ ಅವಧಿಯ ಪ್ರಸರಣವನ್ನು ನಿರ್ದಿಷ್ಟ ಅವಧಿಗೆ ಮಾಡಲಾಗುತ್ತದೆ ಆದ್ದರಿಂದ ನೀವು ಆ ಸಂಖ್ಯೆಗಳನ್ನು ಗಮನಾರ್ಹ ಸಮಯದವರೆಗೆ ನೋಡಬಹುದು ನಂತರ ನೀವು ಇಲ್ಲಿ ಸ್ವೀಕೃತಿ ಪಡೆಯಲು ಒಂದು ಸಣ್ಣ ಅವಧಿಗಾಗಿ ಕಾಯುತ್ತೀರಿ ಮತ್ತು ಇಲ್ಲಿ ಸ್ಟೇಟ್ ಮಷೀನ್ ಅನ್ನು ಪ್ರಸರಣಕ್ಕೆ ಹೋಲಿಸಿದರೆ ರಿಸೆಪ್ಷನ್ ಮೋಡ್ ನಲ್ಲಿರುವ ಅವಧಿಯು ತುಂಬಾ ಕಡಿಮೆಯಾಗಿದೆ ನಂತರ ಅದು ನಿಷ್ಕ್ರಿಯ ಅವಧಿಗೆ ಹೋಗುತ್ತದೆ ಮತ್ತು ನಂತರ ಮುಂದಿನ ಪ್ಯಾಕೆಟ್ ಅನ್ನು ಕಳುಹಿಸಲು ಹಿಂತಿರುಗುತ್ತದೆ ಮತ್ತು ನಂತರ ಮುಂದಿನ ಪ್ಯಾಕೆಟ್ ಈ ಮೂರು ಪ್ರಸರಣಗಳು ಜಿಗ್ಬಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ನಾನು ಹೇಳುತ್ತೇನೆ ಇದು ವಾಸ್ತವವಾಗಿ ಬ್ಲೂಟೂತ್ ಕಡಿಮೆ ಶಕ್ತಿಗೆ ಅನುರೂಪವಾಗಿದೆ ಎಂದು ತೋರುತ್ತದೆ ಅಲ್ಲಿ ಅಲ್ಟ್ರಾ ಲೋ ಪವರ್ ರೇಡಿಯೊ ಬ್ಲೂಟೂತ್ ಕಡಿಮೆ ಶಕ್ತಿ ರೇಡಿಯೊ ದ ಮೂರು ಪ್ರಸಾರ ಚಾನೆಲ್ ಗಳಲ್ಲಿ ಮೂರು ಪ್ಯಾಕೆಟ್ ಗಳನ್ನು ಹಿಂದಕ್ಕೆ ಹಿಂದಕ್ಕೆ ಕಳುಹಿಸಲಾಗುತ್ತದೆ ಆದರೆ ಪರವಾಗಿಲ್ಲ ವಾಸ್ತವವಾಗಿ ನಾನು ಜಿಗ್ಬೀ ಎಂದು ಹೇಳುವ ಮೂಲಕ ಪ್ರಾರಂಭಿಸಿದೆ ಆದರೆ ನಾನು ಈ ಚಿತ್ರವನ್ನು ನಿಮಗೆ ತೋರಿಸುತ್ತಿದ್ದೇನೆ ಈ ರೀತಿಯ ಪ್ರಸ್ತುತ ಕರೆಂಟ್ ಕ್ಯಾಪ್ಚರ್ ಅನ್ನು ನೀವು ಮಾಡಿದರೆ ಅಲ್ಲಿ ಬಳಸುತ್ತಿರುವ ತಂತ್ರಜ್ಞಾನವನ್ನು ನಿಜವಾಗಿಯೂ ಕಂಡುಹಿಡಿಯಬಹುದು ಎಂಬ ಸ್ಪಷ್ಟ ಇದರಿಂದ ನೀವು ಸಾಫ್ಟ್ವೇರ್ ಕೋಡ್ ನಲ್ಲಿ ಸಾಕಷ್ಟು ಟ್ವೀಕ್ ಗಳನ್ನು ಮಾಡಬಹುದು ಆದರೆ ನೀವು ಬೇಗನೆ ಯಾವ ರೀತಿಯ ಪ್ರೋಗ್ರಾಂ ಅನ್ನು ಬರೆಯಲಾಗಿದೆ ಸಹ ಹೇಳಬಹುದು ಮತ್ತು ಕರೆಂಟು ತರಂಗರೂಪವನ್ನು ಸರಿಯಾಗಿ ನೋಡುವ ಮೂಲಕ ನಿಮ್ಮ ಸಾಫ್ಟ್ವೇರ್ ಕೋಡ್ ಅನ್ನು ಅದರ ಸರಿಯಾದ ಕಾರ್ಯಕ್ಕಾಗಿ ಪರಿಶೀಲಿಸಬಹುದು ಆದ್ದರಿಂದ ನೀವು ಪ್ರಸರಣವನ್ನು ಹೊಂದಿದ್ದೀರಿ ಮತ್ತು ಬಹುಶಃ ರಿಸೆಪ್ಶನ್ ಕೂಡ ಹೊಂದಿರಬಹುದು ಅಥವಾ ಅದರ ಜೋಡಣೆ ಮೋಡ್ ಆಗಿರಬಹುದು ಈ ಭಾಗ ನಿಖರವಾಗಿ ಏನು ಎಂದು ಹೇಳಲು ತುಸು ಕಷ್ಟ ಆದರೆ ಖಂಡಿತವಾಗಿಯೂ ನಿಷ್ಫಲ ಎಡಿಸಿ ಮತ್ತು ಅದರ ಸಕ್ರಿಯ ಸ್ಥಿತಿಯನ್ನು ಇಲ್ಲಿ ಸೂಚಿಸಲಾಗಿದೆ ಇದು ಕೇವಲ ಸಕ್ರಿಯ ಸ್ಥಿತಿ ಮತ್ತು ಎಡಿಸಿ ಇಲ್ಲ ಇದು ಕೇವಲ ಸಕ್ರಿಯ ಮತ್ತು ಎಡಿಸಿ ಯ ಸಂಯೋಜನೆಯಾಗಿರಬಹುದು ಆಗಿದ್ದಲ್ಲಿ ಇಲ್ಲಿ ಪ್ರಸಾರವಿದೆ ಮತ್ತು ಈ ಸೈಕಲ್ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಮಿಲಿಯಂಪೇರ್ ಅವರ್ ಗೆ ಸಂಬಂಧಿಸಿದಂತೆ ನಾವು ಚರ್ಚಿಸಿದ್ದನ್ನು ದಯವಿಟ್ಟು ಅನ್ವಯಿಸಿ ಬ್ಯಾಟರಿ ಸಾಮರ್ಥ್ಯದಂತೆ 45 ಮಿಲಿಯಂಪೇರ್ ಅವರ್ ತೆಗೆದುಕೊಳ್ಳುವ ಮೂಲಕ ನಿಮ್ಮ ಲೆಕ್ಕಾಚಾರಗಳನ್ನು ಬಳಸಿ ಇದಕ್ಕಿಂತ ಹೆಚ್ಚಿನದನ್ನು ನಾನು ನಿಮಗೆ ಹೇಳುವುದಿಲ್ಲ ನೀವು 45 ಮಿಲಿಯಂಪೇರ್ ಅವರ್ ಬ್ಯಾಟರಿ ಯನ್ನು ಹೊಂದಿದ್ದೀರಾ ಎಂದು ಕಂಡುಹಿಡಿಯಲು ಬಯಸಬಹುದು ವಾಸ್ತವವಾಗಿ ಮಿಲಿ 20 20 ಎಂದು ಕರೆಯಲ್ಪಡುವ ಬ್ಯಾಟರಿ ಸರಣಿಯು ಪ್ಯಾನಸೋನಿಕ್ ನಿಂದ ತೆಗೆದುಕೊಳ್ಳಿ ಮಿಲಿ 20 20 ಎಂದು ಪ್ಯಾನಾಸೋನಿಕ್ ನಿಂದ ಡೇಟಾ ಶೀಟ್ ತೆರೆಯಿರಿ ಅದರ ಸಾಮಾನ್ಯ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅದರ ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅದರ ಡಿಸ್ಚಾರ್ಜ್ ಸ್ವಯಂ ಡಿಸ್ಚಾರ್ಜ್ ಅನ್ನು ಕಂಡುಹಿಡಿಯಿರಿ ಮತ್ತು ಎಷ್ಟು ಸಮಯದವರೆಗೆ ಬ್ಯಾಟರಿ ಬಾಳಿಕೆ ಬರಬಹುದು ಮತ್ತು ಒಂದು ಗಂಟೆಯಲ್ಲಿ ಎಷ್ಟು ಪ್ಯಾಕೆಟ್ ಗಳು ರವಾನೆಯಾಗಬಹುದು ಎಂಬುದನ್ನು ಕಂಡುಕೊಳ್ಳಿ ಈ ರೀತಿಯ ಪ್ರಸರಣಗಳು ನಿಮಗೆ ತಿಳಿದಿವೆ ಆದ್ದರಿಂದ ನಾನು ಮೂರು ಪ್ಯಾಕೆಟ್ ಪ್ರಸರಣಗಳನ್ನು ಇಲ್ಲಿ ತೋರಿಸಿದ್ದೇನೆ ಆದ್ದರಿಂದ ನಿಜವಾಗಿಯೂ ಅಂತಹ ಎಷ್ಟು ಪ್ಯಾಕೆಟ್ಗಳನ್ನು ರವಾನಿಸಬಹುದು ಮತ್ತು ಅಂತಿಮವಾಗಿ ಅದರಲ್ಲಿರುವ ಈ ಅಪ್ಲಿಕೇಶನ್ ಏನು ಎಂದು ನೀವು ಭಾವಿಸುತ್ತೀರಿ ಈ ಐಒಟಿ ಅಪ್ಲಿಕೇಶನ್ ಗಾಗಿ ಅದರ ಅಪ್ಲಿಕೇಶನ್ ನಿಮಗೆ ತಿಳಿದಿದೆ ಈ ಐಒಟಿ ಅಪ್ಲಿಕೇಶನ್ ಈ ರೀತಿಯ ತರಂಗರೂಪವು ಎಲ್ಲಿ ಹೆಚ್ಚು ಸೂಕ್ತವಾಗಿದೆಯೋ ಅಲ್ಲಿ ಬಳಸಲಾಗುತ್ತದೆ Glossary